ಇದು ಮುಂದಿನ ವಿಷಯಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ ಏಕೀಕರಣದ ಆ ಸುಧಾರಿತ ಕಲ್ಪನೆಯನ್ನು ಪಡೆಯಲು ಒಂದು ಫಂಕ್ಷನ್ ಅನ್ನು ಹೇಗೆ ಸರಿಯಾಗಿ ಅರ್ಥೈಸಿಕೊಳ್ಳಬೇಕು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇದು ನಿಮ್ಮಲ್ಲಿ ಅನೇಕರಿಗೆ ಪರಿಚಿತವಾಗಿರುವ ವಿಷಯ ನಾವು ಇದನ್ನು ಸೂತ್ರೀಕರಿಸುತ್ತೇವೆ ಮತ್ತೆ ನಾವು ಸಂಯೋಜಿಸಲು ಬಯಸುವ ಫಂಕ್ಷನ್ ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದರೆ ಒಂದು ಅಂದಾಜಿನ ಪ್ರಕಾರ ಅದನ್ನು ವಿಶ್ಲೇಷಣಾತ್ಮಕವಾಗಿ ಮಾಡಲು ಸಾಧ್ಯವಿಲ್ಲ ಇಲ್ಲಿ ನೀಲಿ ಫಾಂಟ್ನಲ್ಲಿ ವೈರ್ಸ್ಟ್ರಾಸ್ ಅಂದಾಜು ಪ್ರಮೇಯ ಎಂದು ಕರೆಯಲ್ಪಡುವ ಅತ್ಯಂತ ಶಕ್ತಿಯುತ ಪ್ರಮೇಯವಿದೆ ಮತ್ತು ಅದು ಮೂಲತಃ ಏನು ತಿಳಿಸುತ್ತದೆ ಎಂದರೆ ನಾನು ನಿರಂತರ ನೈಜ ಮೌಲ್ಯದ ಫಂಕ್ಷನ್ ಅನ್ನು ಹೊಂದಿದ್ದರೆ ನಾನು ಆದನ್ನು ಸಂಯೋಜಿಸಲು ಬಯಸುತ್ತೇನೆ ನೀವು ನನಗೆ ಸ್ವಲ್ಪ ಇಂಟರ್ವಲ್ ಅನ್ನು ನೀಡಿದ್ದೀರಿ ನಿಮ್ಮ ಸಹಿಷ್ಣುತೆಯನ್ನು ನೀವು ನನಗೆ ಹೇಳಿದರೆ ನಾವು ಎಪ್ಸಿಲಾನ್ ಅನ್ನು ಕೆಲವು ಸಣ್ಣ ಸಂಖ್ಯೆಯೆಂದು ತಿಳಿದರೆ ನಂತರ ಯಾವಾಗಲೂ ಒಂದು ಬಹುಪದೀಯ ಕ್ರಿಯೆ p ಇದ್ದೆ ಇರುತ್ತದೆ ಅದು ಈ ಅವಿಭಾಜ್ಯ ಒಳಗೆ ಎಲ್ಲಾ x ಗೆ ನೀಡಿದ ಸಹಿಷ್ಣುತೆಗಿಂತ f ಅನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಇದಕ್ಕೆ ವೀರ್ಸ್ಟ್ರಾಸ್ ಹೆಸರಿಡಲಾಗಿದೆ ಈ ಪ್ರಮೇಯದ ಶಕ್ತಿ ಏನೆಂದರೆ ಅದು ನನಗೆ ತಿಳಿದಿರುವ ಯಾವುದೇ ಫಂಕ್ಷನ್ ಅನ್ನು ನನಗೆ ತಿಳಿಸುತ್ತದೆ ಅದು ಕೆಲವು ಹ್ಯಾಂಕೆಲ್ ಫಂಕ್ಷನ್ ಗಳಾಗಬಹುದು ಬೆಸೆಲ್ ನಾ ಯಾವುದೇ ಸಂಕೀರ್ಣ ಫಂಕ್ಷನ್ ಆಗಬಹುದು ಇದು ನಿಮಗೆ ಏನು ಹೇಳುತ್ತಿದೆ ಎಂದರೆ ಯಾವುದನ್ನು ಸಹ ಇದು ಚೆನ್ನಾಗಿ ಅಂದಾಜು ಮಾಡುವ ಬಹುಪದ ಫಂಕ್ಷನ್ ಆಗಿದೆ ಎಷ್ಟರ ಮಟ್ಟಿಗೆ ಇದು ನನಗೆ ಬಿಟ್ಟಿದ್ದು ನೀವು ಎಪ್ಸಿಲಾನ್ ಅನ್ನು ನಿರ್ದಿಷ್ಟಪಡಿಸಿದರೆ ನಾನು ನಿಮಗೆ ಅಂದಾಜು ಮಾಡಿ ಕೊಡುತ್ತೇನೆ ಅದು ಸಹ ಅಂದಾಜು ಮಾಡುತ್ತದೆ ಇದರಲ್ಲಿ ನಿಮಗೆ ಮತ್ತೆ ಆಶ್ಚರ್ಯವೇನಿಲ್ಲ ಉದಾಹರಣೆಗೆ ನಾನು ಇಲ್ಲಿ ಎರಡು ಪಾಯಿಂಟ್ಗಳನ್ನು ತೆಗೆದುಕೊಂಡರೆ ಎರಡು ಪಾಯಿಂಟ್ಗಳೊಂದಿಗೆ ನಾನು ಏನು ಮಾಡಬಹುದು ಎಂಬುದು ಸಂಪೂರ್ಣವಾಗಿ ಹೇಳಲಾರೆ ಎರಡು ಅಂಕಗಳೊಂದಿಗೆ ನಾನು ಯಾವ ರೀತಿಯ ಬಹುಪದವನ್ನು ಹೊಂದಿಸಬಹುದು ವಿದ್ಯಾರ್ಥಿ ರೇಖೀಯ ಲಿನಿಯರ್ ಲಿನಿಯರ್ ಅಲ್ಲವೇ ಆದ್ದರಿಂದ ಇದು ಒಂದು ಸಾಲು ಮೂರು ಅಂಕಗಳೊಂದಿಗೆ ನಾನು ಪ್ಯಾರಾಬೋಲಾ ಮಾಡಬಹುದು ನಾಲ್ಕು ಅಂಕಗಳೊಂದಿಗೆ ಅದು ನಿಮಗೆ ತಿಳಿದಿದೆ ಆದ್ದರಿಂದ ಮೂಲತಃ ನಾನು N ಅನ್ನು ಆದೇಶಿಸಲು ಹೋದಾಗ N ಬಿಂದುಗಳ ಮೇಲೆ ಬಹುಪದವನ್ನು ಇಂಟರ್ಪೋಲೇಟ್ ಮಾಡಲು ನಾನು ಬಯಸುತ್ತೇನೆ ಎಂದು ಭಾವಿಸಿದರೆ ಬಹುಪದದ ಮಟ್ಟ ಏನು N ಗೆ ಮೈನಸ್ 1 ಸರಿ ಮತ್ತೆ N ಗೆ 2 ಕ್ಕೆ ಸಮನಾಗಿದ್ದಾಗ ಬಹುಪದದ ಕ್ರಮ ಯಾವುದು ಆದ್ದರಿಂದ ಯಾವಾಗಲೂ ನೀವು 1 ಡಿಗ್ರಿ ಬಲದಿಂದ ಹೊರಗುಳಿಯುತ್ತೀರಿ ನಾನು N 1 ಆರ್ಡರ್ ನಾ ಪೌಲಿ ಗೆ ಹೊಂದಿಕೊಳ್ಳಬಲ್ಲೆ ಇದನ್ನು ಮಾಡುವ ವ್ಯವಸ್ಥಿತ ಮಾರ್ಗವಿದೆ ಅದನ್ನು ನಾವು ಮಾತನಾಡುತ್ತೇವೆ ಆದರೆ ನಾನು ನಿಮಗೆ ಮೂರು ಬಿಂದುಗಳನ್ನು ನೀಡಿದ್ದೇನೆ ಮತ್ತು ಪ್ಯಾರಾಬೋಲಾವನ್ನು ಹೊಂದಿಸಲು ನಾನು ಕೇಳಿದೆ ಎಂದು ಭಾವಿಸಿ ಅದರ ಬಗ್ಗೆ ಯೋಚಿಸಿ ಆದ್ದರಿಂದ ನೀವು ಏನು ಮಾಡುತ್ತೀರಿ ನಿಮಗೆ ಮೂರು ಬಿಂದುಗಳನ್ನು ಮತ್ತು ಅನ್ನು ನೀಡಲಾಗಿದೆ ನಾನು ಈ ಮೂರು ಬಿಂದುಗಳನ್ನು ಮತ್ತು ಆನ್ನು ಕೊಟ್ಟು ಪ್ಯಾರಬೋಲಾ ಹೊಂದಿಸಿ ಕೊಡಲು ಹೇಳುತ್ತೇನೆ ಈ ಬಿಂದುಗಳ ಮೂಲಕ ಅವಾಗ ನೀವು ಏನು ಮಾಡುತ್ತೀರಿ ವಿದ್ಯಾರ್ಥಿ ಸರ್ ನಮ್ಮಲ್ಲಿ ಮೂರು ಬಿಂದುಗಳಿವೆ ಹೌದು ನಿಮ್ಮಲ್ಲಿ ಮೂರು ಬಿಂದುಗಳಿವೆ ಜೊತೆಗೆ ಫಂಕ್ಷನ್ ಗಳನ್ನು ಹೊಂದಿದ್ದೀರಿ ಆದರೆ ಈ ಬಿಂದುಗಳು ಎಲ್ಲಿಯಾದರೂ ಇರಬಹುದು ಅಂದರೆ ಅವು ಏಕರೂಪವಾಗಿ ಅಂತರವಿರಬೇಕಾಗಿಲ್ಲ ಅವು ಇಲ್ಲಿ ಒಂದು ಬಿಂದು ಇಲ್ಲಿ ಒಂದು ಬಿಂದು ಮತ್ತು ಇಲ್ಲಿ ಒಂದು ಬಿಂದು ಆಗಿರಬಹುದು ಪ್ಯಾರಾಬೋಲಾದ ಸಮೀಕರಣವನ್ನು ಒಮ್ಮೆ ಊಹಿಸಿ ನಾನು ಅದನ್ನು ಹೇಳಬಲ್ಲೆ ಆದ್ದರಿಂದ p ಸರಿ ಈಗ ನನಗೆ ತಿಳಿದಿದೆ ನಾನು ನಿಮಗೆ ಫಂಕ್ಷನ್ ನ ಮೌಲ್ಯವನ್ನು ನೀಡಿದ್ದೇನೆ ಆದ್ದರಿಂದ ನೀವು ರೀತಿ ಮೂರು ಅಸ್ಥಿರ ಸಮೀಕರಣಗಳನ್ನು ಪಡೆಯಲು ಮತ್ತು ಇದಕ್ಕೆ ಪರಿಹಾರವಾಗಿ ಮತ್ತು ಪಡೆಯುವಿರಿ ಆದ್ದರಿಂದ ಇದೇ ರೀತಿ ನಾನು ಈ ಪ್ರಕ್ರಿಯೆಯನ್ನು n ಪಾಯಿಂಟ್ಗಳ ಗುಂಪಿಗೆ ಪುನರುತ್ಪಾದಿಸಬಹುದು ಆದ್ದರಿಂದ ಈ n ಮೌಲ್ಯಗಳನ್ನು ಪಡೆಯಲು ನಾನು n ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಹರಿಸುತ್ತೇನೆ ಈಗ ನೀವು ಇದನ್ನು ಯಾವುದೇ ಸಮಸ್ಯೆಯಿಲ್ಲದೆ ಮಾಡಬಹುದು ಈ ಬಹುಪದವನ್ನು ನಿರ್ಮಿಸಲು ಹೆಚ್ಚು ಬುದ್ಧಿವಂತ ಮಾರ್ಗವಿದೆ ಮತ್ತು ಅದು ಲಾಗ್ರೇಂಜ್ ಎಂಬ ಪ್ರಸಿದ್ಧ ವಿಜ್ಞಾನಿ ಹೆಸರಿನ ನಂತರ ಹೋಗುತ್ತದೆ ಆದ್ದರಿಂದ ಈ ಲಾಗ್ರೇಂಜ್ ಬಹುಪದಗಳನ್ನು ಓಮ್ಮೆ ನಾನು ಇಲ್ಲಿ ಬರೆಯುತ್ತೇನೆ ನೀವು ಹೊಂದಿದ್ದೀರಿ ನಾನು ಫಾರ್ಮ್ ಅನ್ನು ಬರೆಯುತ್ತೇನೆ ಮತ್ತು ನಂತರ ನಾವು ಅದನ್ನು ತನಿಖೆ ಮಾಡುತ್ತೇವೆ ಆದ್ದರಿಂದ ಈ ದೊಡ್ಡ ಪೈ ಉತ್ಪನ್ನದ ಜೊತೆ ನಿಲ್ಲುತ್ತದೆ ನಾವು ಹೆಚ್ಚಿನ ವಿವರಗಳನ್ನು ಪಡೆಯುವ ಮೊದಲು ಇದನ್ನು ಓಮ್ಮೆ ನೋಡಿ ನಾನು ಇಲ್ಲಿ ಕೆಲವು ಫಂಕ್ಷನ್ಗಳನ್ನು ನಿರ್ಮಿಸಿದ್ದೇನೆ ಮತ್ತು ಅದರ ಉತ್ಪನ್ನ ಉತ್ಪನ್ನದಲ್ಲಿ ಎಷ್ಟು ಪದಗಳಿವೆ ಉತ್ಪನ್ನದಲ್ಲಿ N 1 ಪದಗಳು ಜೊತೆಗೆ ಆಗಿವೆ ಆದ್ದರಿಂದ ಎನ್ 1 ಪದಗಳ ಉತ್ಪನ್ನವಿದೆ ಹಾಗಾದಲ್ಲಿ ಇದು ಯಾವ ಪದವಿನ ಬಹುಪದವಾಗಿದೆ ವಿದ್ಯಾರ್ಥಿ N 1 N 1 N 1 ಪದಗಳಿವೆ ಪ್ರತಿ ಪದವು x ಮೈನಸ್ ಏನನ್ನಾದರೂ ಹೊಂದಿರುತ್ತದೆ ಆದ್ದರಿಂದ ಎಲ್ಲಾ ಡಿಗ್ರಿಗಳು N 1 ಆಗಿರುತ್ತದೆ ಈಗ ಈ ಫಂಕ್ಷನ್ ತುಂಬಾ ಆಸಕ್ತಿದಾಯಕವಾಗಿ ಕಾಣುತ್ತಿದೆ ಈ ಫಂಕ್ಷನ್ ನ ಮೌಲ್ಯ ಏನು ಎಂದು ನಾನು ನಿಮಗೆ ಕೇಳುತ್ತೇನೆ ಎಂದು ಭಾವಿಸೋಣ ಅದರ ಮೌಲ್ಯ ಏನು ಇಲ್ಲಿ ಪ್ರತಿಯೊಂದು ಪದವು ರದ್ದುಗೊಳ್ಳುತ್ತದೆ ಮತ್ತು ಅದರ ಮೌಲ್ಯವು 1 ಆಗುತ್ತದೆ ಇದರ ಮೌಲ್ಯ ಏನು 0 ಸರಿಯಾಗಿದೆ ಇಲ್ಲಿರುವ ಫಂಕ್ಷನ್ ಅನ್ನು ಲಾಗ್ರೇಂಜ್ ಬಹುಪದವನ್ನು ಇಲ್ಲಿ ಬಳಸುವುದರ ಮೂಲಕ ನಾನು f ಅನ್ನು ಈ ರೀತಿ ಬರೆಯಬಹುದೇ ನಾನು ಇದನ್ನು a ಎಂದು ಬರೆಯಬಹುದು ನಾನು ಇಲ್ಲಿ ಬಲಬದಿಯಲ್ಲಿ ಬರೆದಿರುವ a ಇದು ಬಹುಪದೀಯ ಫಂಕ್ಷನ್ ಆಗಿರಬಹುದೇ ಅದನ್ನು ಒಂದೊಂದಾಗಿ ನೋಡೋಣ ಇಲ್ಲಿರುವುದು ಏನು ಇದು ಸ್ಥಿರವಾಗಿದೆಯೇ ಅಥವಾ ಇದು x ನ ಕ್ರಿಯೆಯಂತೆ ವೇರಿಯೇಬಲ್ ಆಗಿದೆಯೇ ಒಂದು ಸ್ಥಿರ ಬಿಂದುವಾಗಿದ್ದು ಅಲ್ಲಿ N ಬಿಂದುಗಳಿವೆ ಮತ್ತು ಇದು i th ಪಾಯಿಂಟ್ ತೆಗೆದುಕೊಳ್ಳುವುದು ಇಲ್ಲಿ ಇರುವ ಈ ಪದವು ಸ್ಥಿರವಾಗಿದೆ ಮುಂದಿನ ಪದವು ಆಗಿದ್ದು ಇದು ಇಲ್ಲಿ ಏನಾಗಿದೆ ಇದು ಬಹುಪದೀಯ ಆರ್ಡರ್ N 1 ಆಗಿದೆ ಇದು ಪಾಲಿ ಆರ್ಡರ್ ಎನ್ 1 N 1 ಆರ್ಡರ್ ನ ಯಾವುದೇ ಸಂಖ್ಯೆಯ ಬಹುಪದಗಳ ಮೊತ್ತ ಎಷ್ಟು N 1 ರ ಅತ್ಯುತ್ತಮ ಮೊತ್ತ ಕಡಿಮೆ ಆಗಿರುತ್ತದೆ ನಾನು ಏನು ಮಾಡಿದ್ದೇನೆಂದರೆ ನಾನು ನಿಮಗೆ N 1 ಆರ್ಡರ್ ನ ಫಂಕ್ಷನ್ ಅನ್ನು ನೀಡಿದ್ದೇನೆ ಆದ್ದರಿಂದ ಇದು N 1 ಆರ್ಡರ್ ಅನ್ನು ಹೊಂದಿದೆ ಮತ್ತು ಕೊಟ್ಟಿರುವ ನೋಡ್ಗಳಲ್ಲಿನ ಫಂಕ್ಷನ್ಗಳ ಮೌಲ್ಯವನ್ನು ಅದು ಒಪ್ಪುತ್ತದೆ ನಾನು ನಿಮಗೆ N ನೋಡ್ಗಳನ್ನು ನೀಡಿದ್ದೇನೆ N ನೋಡ್ ಗಳು ಯಾವುವು ಎಂದರೆ ಈ ಆದ್ದರಿಂದ ನಾವು ಈ ಪ್ರಾಪರ್ಟಿ ಅನ್ನು ಇಲ್ಲಿ ಬಳಸೋಣ ಆದ್ದರಿಂದ ಈ ಸಂಕಲನದಲ್ಲಿ N ಪದಗಳಿವೆ ಸಂಕಲನದಲ್ಲಿ ಈ N ಪದಗಳ ಯಾವ ಪದವು ಉಳಿದುಕೊಳ್ಳುತ್ತದೆ ಕೇವಲ ಒಂದು ಪದ ಮಾತ್ರ ಉಳಿದುಕೊಂಡಿರುತ್ತದೆ ಏಕೆಂದರೆ ಈ ಲಾಗ್ರೇಂಜ್ ಬಹುಪದಗಳು ಅವುಗಳು ಒಂದೇ ಆಗಿವೆ ಅಂದರೆ i ಗೆ i ಸಮನಾಗಿದ್ದರೆ ಸಮನಾಗಿರುತ್ತವೆ ಆದರೆ ಈ i ಮತ್ತು j ವಿಭಿನ್ನವಾಗಿದ್ದರೆ ಅದು 0 ಆಗುತ್ತದೆ ಇಲ್ಲಿರುವ ಈ ಸಂಕಲನದಲ್ಲಿ ನಾನು ಅನ್ನು ಬದಲಿಸಿದಾಗ ಉಳಿಯುವುದು ಒಂದೇ ಒಂದು ಪದ ಮತ್ತು ಆ ಪದದ ಮೌಲ್ಯವು 1 ಆಗಿರುತ್ತದೆ ಮತ್ತು ಇಲ್ಲಿ ಕೊನೆಗೆ ಉಳಿದಿರುವುದು ಸರಳವಾಗಿ ನಾವು ಈ ರೀತಿ ಬರೆಯಬಹುದು ಆದ್ದರಿಂದ ನನ್ನ ಮೂಲ ಫಂಕ್ಷನ್ f ಬಹುಪದೀಯ ಫಂಕ್ಷನ್ ಅಲ್ಲ ಎಂಬುದನ್ನು ನೆನಪಿನಲ್ಲಿಡಿ ಅದು ನಿರಂತರ ನೈಜ ಮೌಲ್ಯದ ಫಂಕ್ಷನ್ ಆಗಿದೆ ಮತ್ತು ಅದರಿಂದ ನಾನು ಇದನ್ನು ಇಲ್ಲಿ ರಚಿಸಿದ್ದೇನೆ ಇದು ವೃತ್ತದಲ್ಲಿ ಇರುವ ಬಹುಪದೀಯ ಫಂಕ್ಷನ್ ಆಗಿದೆ ಈ ಬಹುಪದೀಯ ಫಂಕ್ಷನ್ ಅನಿಯಂತ್ರಿತ ಕ್ರಿಯೆಯ ಮೌಲ್ಯವನ್ನು N ಪಾಯಿಂಟ್ಗಳಲ್ಲಿ ಒಪ್ಪುತ್ತದೆ ಮತ್ತು ಇದು N 1 ಆರ್ಡರ್ ನ ಬಹುಪದವಾಗಿದೆ ಇಲ್ಲಿ ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಹರಿಸುವ ಮೂಲಕ ನೀವು ಮಾಡಿರುವುದನ್ನು ಸ್ವಲ್ಪ ಹೆಚ್ಚು ವ್ಯವಸ್ಥಿತ ರೀತಿಯಲ್ಲಿ ಮಾಡಬಹುದು ಇದರರ್ಥ ನಾವು ಇದನ್ನು ಬಳಸುವುದಕ್ಕೆ ಕಾರಣವೆಂದರೆ ಅದು ಗಣಿತವನ್ನು ಸರಳವಾಗಿ ಮಾಡುತ್ತದೆ ಮುಂದೆ ಹೋದಂತೆ ಇದು ತುಂಬಾ ಸೊಗಸಾಗಿದೆ ಈ ಫಂಕ್ಷನ್ ಅನ್ನು ರಚಿಸಿದ ರೀತಿಯನ್ನು ಒಮ್ಮೆ ನೋಡಿಅದು ನೀವು ನೋಡುವ ಹಂತವನ್ನು ಹೊರತುಪಡಿಸಿ ಉಳಿದೆಲ್ಲ ಬಿಂದುಗಳಲ್ಲಿ 0 ಕ್ಕೆ ಹೋಗುತ್ತದೆ ಈಗ ಅದನ್ನು ಮಾಡಿದ ನಂತರ ನಾವು ಸ್ವಲ್ಪ ಮುಂದೆ ಹೋಗೋಣ ನಾವು ಒಂದು ಫಂಕ್ಷನ್ ಅನ್ನು ಸರಿಯಾಗಿ ಸಂಯೋಜಿಸಲು ಬಯಸಿದ್ದಲ್ಲಿ ಇದು ನಾವು ವಿಶ್ಲೇಷಣಾತ್ಮಕವಾಗಿ ಸಂಯೋಜಿಸಲು ಸಾಧ್ಯವಿಲ್ಲದ ಫಂಕ್ಷನ್ ಆಗಿದೆ 1 ನೇ ಹಂತ ದಲ್ಲಿ ನಾವು ಅದರ ಕೆಲವು ಅಂದಾಜುಗಳನ್ನು ರಚಿಸಿದ್ದೇವೆ ನೀವು ನನಗೆ N ಬಿಂದುಗಳನ್ನು ನೀಡಿದರೆ ಅದರ ಬಹುಪದೀಯ ಅಂದಾಜು ನಾನು ನಿಮಗೆ N 1 ಆದೇಶದ ಬಹುಪದವನ್ನು ನೀಡುತ್ತೇನೆ ನನಗೆ ಮೂರು ಬಿಂದುಗಳನ್ನು ನೀಡಿ ನಾನು ನಿಮಗೆ ಒಂದು ಪ್ಯಾರಾಬೋಲಾವನ್ನು ನೀಡಬಲ್ಲೆ ಆದರೆ ನಾನು ನಿಮಗೆ ಒಂದು ಕ್ಯೂಬ್ ಅನ್ನು ನೀಡಲು ಸಾಧ್ಯವಿಲ್ಲ ಏಕೆಂದರೆ ಅಲ್ಲಿ ಅದಕ್ಕೆ ಬೇಕಾದ ಸಾಕಷ್ಟು ಮಾಹಿತಿ ಇಲ್ಲ ಮುಂದೆ ನಾವು ಅದನ್ನು ಸರಿಯಾಗಿ ಸಂಯೋಜಿಸಲು ಪ್ರಯತ್ನಿಸುತ್ತೇವೆ ಫಂಕ್ಷನ್ ಅನ್ನು ನೇರವಾಗಿ ಅಂದಾಜು ಮಾಡುವ ಬದಲು ನಾವು ಮೊದಲು ಫಂಕ್ಷನ್ ಅನ್ನು ನೇರವಾಗಿ ಸಂಯೋಜನೆಯನ್ನು ತೆಗೆದುಕೊಂಡಿದ್ದೇವೆ ಇದು ಏಕೆ ಎಂದು ನೀವು ಭಾವಿಸುತ್ತೀರುವಿರಿ ನಾವು ಈ ಬದಲಾವಣೆಯನ್ನು ಬಹುಪದಕ್ಕೆ ಏಕೆ ಮಾಡಿದ್ದೇವೆ ಏಕೆಂದರೆ ಇದೆ ನಮ್ಮ ಉದ್ದೇಶವಾಗಿತ್ತು ನಿಖರವಾದ ಉತ್ತರ ಸರಿಯಾಗಿದೆ ಇದನ್ನು ಸಂಯೋಜಿಸುವುದು ಹೇಗೆ ಎಂದು ನನಗೆ ತಿಳಿದಿಲ್ಲ ಏಕೆಂದರೆ ಅದು ಸಂಯೋಜಿಸಲಾಗದದ್ದಾಗಿದೆ ಆದರೆ ನಾನು ಅದನ್ನು ಬಹುಪದ ಮತ್ತು ಬಹುಪದಗಳಿಂದ ಅಂದಾಜು ಮಾಡುತ್ತಿದ್ದೇನೆ ನಾವು ಕೈಯಿಂದ ಅದನ್ನು ಸಂಯೋಜಿಸಬಹುದು ಎಂದು ನನಗೆ ತಿಳಿದಿದೆ ಆದ್ದರಿಂದ ಮೊದಲ ಹಂತದಲ್ಲಿ ಉತ್ತಮ ಅಂದಾಜು ಕಂಡುಹಿಡಿಯಲಾಗುವುದು ಈಗ ನಾವು ಸ್ಪಷ್ಟವಾಗಿ ಮಾಡೋಣ ನಾನು ಹೊಂದಿರುವ ಈ ಎಸ್ಪ್ರೆಷನ್ ಅನ್ನು ಸಂಯೋಜಿಸೋಣ ಇದು ನನ್ನ ಮೂಲ ಫಂಕ್ಷನ್ ಆಗಿತ್ತು ಇದು ಅಂದಾಜು ಎಂದು ಗಮನಿಸಿ ಇದು N 1 ಆರ್ಡರ್ ನ ಅಂದಾಜು ಆಗಿದೆ ಅದು ನಾವು ಮೊದಲಿನಿಂದಲೂ ಮಾಡಿದ್ದೇವೆ ಮತ್ತು ನಾವು ಈ N ಅನ್ನು ಇಲ್ಲಿ ಇಡುತ್ತೇವೆ ಈ f ಪದವನ್ನು ಇಲ್ಲಿ ನಾನು ಮೊದಲೇ ಬಳಸಿದದರಿಂದ ಅದನ್ನು ಬದಲಾಯಿಸಲಿದ್ದೇನೆ ಆಗ ಅದು ಆಗುತ್ತದೆ ನಾನು ಈ ಹಿಂದೆ ಮಾಡಿದ್ದನ್ನು ನಾನು ಮತ್ತೆ ಇಲ್ಲಿ ಬರೆದಿದ್ದೇನೆ ಇದು ಏಕೀಕರಣದ ಚಿಹ್ನೆ ಎಂದು ನೆನಪಿಡಿ ಏಕೀಕರಣದ ವೇರಿಯಬಲ್ x ಆಗಿದೆ ನಾನು ಮುಂದೆ ಏನು ಮಾಡಬೇಕು ಎಂದು ನೀವು ಯೋಚಿಸುತ್ತೀರಿ ನಾನು ಈ ಎಕ್ಸ್ಪ್ರೇಷನ್ ಅನ್ನು ಸರಳೀಕರಿಸಬಹುದೇ ಅವಿಭಾಜ್ಯ ಚಿಹ್ನೆ ಇಲ್ಲಿ ಎಲ್ಲಿಯಾದರೂ ಸರಿ ಹೊಂದಬಹುದೇ ಇದು ಏನು ಇದು ಒಂದು ಕಾನ್ಸ್ಟಂಟ್ ಆದ್ದರಿಂದ ನಾನು ಈ ಅವಿಭಾಜ್ಯ ಚಿಹ್ನೆಯನ್ನು ಇಲ್ಲಿಯೇ ಮತ್ತಷ್ಟು ಒಳಗಡೆ ಚಲಿಸಬಹುದು ಆದ್ದರಿಂದ ನಾನು ಇದನ್ನು ಎಂದು ಬರೆಯಬಹುದು ನಾನು ಇಲ್ಲಿ ಬರೆದಿರುವ ಟರ್ಮ್ ಅನ್ನು ಒಮ್ಮೆ ನೋಡಿ ಇದು f ಕ್ರಿಯೆಯ ಆಯ್ಕೆಯ ಮೇಲೆ ಅವಲಂಬಿತವಾಗಿದೆಯೆ ಇಲ್ಲವೇ ಇಲ್ಲ ಏಕೆಂದರೆ ಇದರಲ್ಲಿ f ಇಲ್ಲ ಈದು ಅದರ ಶಕ್ತಿ ಈಗ ನಾನು ಈ ಎಸ್ಪ್ರೆಷನ್ ಅನ್ನು ಮತ್ತೆ ಆಗಿ ಬರೆಯಬಹುದು ಅಲ್ಲಿ ಈ ಕೆಲವು ಇತರ ಎಸ್ಪ್ರೆಸ್ಷನ್ ಆಗಿದೆ ನಾವು ಮಾಡಿದ್ದನ್ನು ನೀವು ಚತುರ್ಭುಜ ನಿಯಮ ಎಂದು ಕರೆಯುತ್ತೀರಾ ಹೌದು ಇದು ಕ್ವಾಡ್ರೇಚರ್ ನಿಯಮವಾಗಿದೆ ಏಕೆಂದರೆ ಅದು ನನಗೆ ಅವಿಭಾಜ್ಯದ ಅಂದಾಜು ನೀಡುತ್ತಿದೆ ಹಾಗೂ ಅದು ನನಗೆ ತಿಳಿಯಬೇಕಾದದ್ದು ಏನು ಎಂಬುದನ್ನು ಹೇಳುತ್ತಿದೆ ವಿದ್ಯಾರ್ಥಿ ಫಂಕ್ಷನ್ ಮೌಲ್ಯ ಕೆಲವು ಪ್ರತ್ಯೇಕ ಬಿಂದುಗಳಲ್ಲಿ ಮಾತ್ರ ಫಂಕ್ಷನ್ ಮೌಲ್ಯವಿದೆ ಇವುಗಳು ನೋಡ್ಗಳು ಮತ್ತು ತೂಕಗಳು ಇದು ಕ್ವಾಡ್ರೇಚರ್ ನಿಯಮದ ಪ್ರಮುಖ ಭಾಗವಾಗಿರುವ ಫಂಕ್ಷನ್ ನ ಬಲವನ್ನು ಅವಲಂಬಿಸಿರುವುದಿಲ್ಲ ತೂಕವು ಆಯ್ಕೆಮಾಡಿದ ಫಂಕ್ಷನ್ ನಿಂದ ಸ್ವತಂತ್ರವಾಗಿರುತ್ತದೆ ಇನ್ನೊಂದು ಪ್ರಯೋಜನವೆಂದರೆ ಇದು ನೀವು ಏನು ಮಾಡಬಹುದು ನೀವು ಮೊದಲೇ ಲೆಕ್ಕಾಚಾರ ಮಾಡಬಹುದು ಮತ್ತು ಅದನ್ನು ಇರಿಸಿಕೊಳ್ಳಬಹುದು ನೀವು ಅದನ್ನು ಟೇಬಲ್ನಂತೆ ಸಂಗ್ರಹಿಸಬಹುದು ನೀವು ಅದನ್ನು ಪರಿಹರಿಸಬೇಕಾಗಿಲ್ಲ ಅದು ಯಾವಾಗ ನಿಮಗೆ ಅವಿಭಾಜ್ಯವನ್ನು ನೀಡುತ್ತದೆ ಅವಾಗ ನೀವು wi ಅನ್ನು ಲೆಕ್ಕಾಚಾರ ಮಾಡಲು ಪ್ರಾರಂಭಿಸಬೇಕು ನೀವು ಮೊದಲೇ ಲೆಕ್ಕಾಚಾರ ಮಾಡಬಹುದು ಮತ್ತು ಅದನ್ನು ಕೂಡ ಇರಿಸಿಕೊಳ್ಳಬಹುದು ವಾಸ್ತವವಾಗಿ ಅನೇಕ ಗಣಿತದ ಲೈಬ್ರರಿಗಳಿವೆ ಅವು ನಿಮಗೆ ವಿವಿಧ ಮೌಲ್ಯಗಳ w ನ ಮೌಲ್ಯಗಳನ್ನು ತಿಳಿಸುತ್ತದೆ ನಾನು ವಿವಿಧ ಮಧ್ಯಂತರಗಳು ಅರ್ಥೈಸುತ್ತೇನೆ ಇವುಗಳನ್ನು ಮೊದಲೇ ಲೆಕ್ಕಾಚಾರ ಮಾಡಬಹುದು ನೀವು ಸಂಯೋಜಿಸಲು ಬಯಸಿದ ನಿಮ್ಮ ಫಂಕ್ಷನ್ ಅನ್ನು ನೀವು ಪಡೆದಾಗ ನೀವು ಏನು ಮಾಡಲು ಬಯಸುವಿರಾ ನೀವು ತಿಳಿದುಕೊಳ್ಳಬೇಕಾದದ್ದು ನೋಡ್ಗಳು ಆ ನೋಡ್ಗಳ ಫಂಕ್ಷನ್ ಮೌಲ್ಯಗಳನ್ನು ಪೂರ್ವ ಲೆಕ್ಕಾಚಾರದ ತೂಕದಿಂದ ಗುಣಿಸುತ್ತವೆ ಇದನ್ನು ನಾವು ಮೊದಲೇ ಕಂಪ್ಯೂಟ ಮಾಡಬೇಕು ಇದು ನಮಗೆ ಒಂದು ವ್ಯವಸ್ಥಿತ ಮಾರ್ಗವನ್ನು ನೀಡಿದೆ ಇಲ್ಲಿ ನಾವು N 1 ಆರ್ಡರ್ ನಾ ಒಂದು ಫಂಕ್ಷನ್ ನ ಅಂದಾಜು ಅವಿಭಾಜ್ಯವನ್ನು ಲೆಕ್ಕ ಹಾಕಿದ್ದೇವೆ ಮತ್ತು ಅದಕ್ಕಾಗಿ ನಮಗೆ ಎಷ್ಟು ಅಂಕಗಳು ಬೇಕು N ಅಂಕಗಳು ಇದು ಇಂಟರ್ಪೋಲೇಷನ್ ಹೋದಂತೆ ನಡೆಯುತ್ತಿರುತ್ತದೆ ಈಗ ಇದೆ ನಾನು ನಿಮಗೆ ಫಲಿತಾಂಶವನ್ನು ಮೊದಲೇ ಹೇಳಿದ್ದರೆ ಈಗ ನಿಮಗೆ ತಿಳಿದಿರುವಂತೆ ಇದನ್ನು ಇನ್ನಷ್ಟು ಉತ್ತಮಗೊಳಿಸಲು ನಾವು ಬಯಸುತ್ತೇವೆ ಇನ್ನೂ ಉತ್ತಮ ಎಂದರೆ ಏನು ನನ್ನ ಫಂಕ್ಷನ್ ಅನ್ನು ಮೌಲ್ಯಮಾಪನ ಮಾಡಲು ನಾನು ಬಯಸುವ ಬಿಂದುಗಳ ಸಂಖ್ಯೆಯನ್ನು ನಿವಾರಿಸಲಾಗಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ N ಪಾಯಿಂಟ್ಗಳು ನಿಮಗೆ ಅದರ ಮೇಲೆ ಯಾವುದೇ ಆಯ್ಕೆ ಇಲ್ಲ ಬಹುಪದದ ಉನ್ನತ ಕ್ರಮಕ್ಕೆ ನಿಖರವಾದ ಉತ್ತರವನ್ನು ನೀವು ಹೇಗಾದರೂ ನನಗೆ ನೀಡಬಹುದೇ ಇಲ್ಲ ಅಲ್ಲವೇ N 1 ಆರ್ಡರ್ ಅತ್ಯುತ್ತಮವಾದದ್ದು